ಸೆಲ್ ವ್ಯೂ ಸ್ಟಾಯ್ಕಿಯೋಮೆಟ್ರಿ ಡಿಗ್ರಿ ಆಫ್ ರಿಡಕ್ಟಾನ್ಸ್ ಉಪನ್ಯಾಸ ಹದಿನೆಂಟು ಜೈವಿಕರಿಯಾಕ್ಟರ್ ಗಳ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಗೆ ಸ್ವಾಗತ ನಾವು ಇಂದು ಮಾಡ್ಯೂಲ್ ಐದನ್ನು ಪ್ರಾರಂಭಿಸುತ್ತೇವೆ ಇದು ಈ ಕೋರ್ಸ್ ನ ಕೊನೆಯ ಮಾಡ್ಯೂಲ್ ಆಗಿದೆ ಈ ಮಾಡ್ಯೂಲ್ನ ಶೀರ್ಷಿಕೆ ಜೈವಿಕರಿಯಾಕ್ಟರ್ನ ಸೆಲ್ ವ್ಯೂ ಆಗಿದೆ ಜೈವಿಕರಿಯಾಕ್ಟರ್ ಗಳಲ್ಲಿ ಉತ್ಪನ್ನವನ್ನು ಉತ್ಪಾದಿಸುವ ನಿಜವಾದ ಕಾರ್ಖಾನೆಗಳು ಜೀವಕೋಶಗಳಾಗಿವೆ ಎಂದು ನಾವು ಯಾವಾಗಲೂ ಕಂಡುಕೊಂಡಿದ್ದೇವೆ ಅವರು ಸ್ವತಃ ಉತ್ಪನ್ನಗಳಾಗಿರಬಹುದು ನೀವು ಮಾಡ್ಯೂಲ್ ಎರಡನ್ನು ನೆನಪಿಸಿಕೊಂಡರೆ ಶೀರ್ಷಿಕೆಯು ಜೈವಿಕರಿಯಾಕ್ಟರ್ ನ ಎರಡು ಪ್ರಮುಖ ಫಲಿತಾಂಶಗಳು ಆಗಿದ್ದು ಜೀವಕೋಶಗಳು ಅಥವಾ ಜೀವರಾಶಿ ಎಂದು ಕರೆಯಲ್ಪಡುವವು ಅಥವಾ ಜೀವಕೋಶಗಳಿಂದ ತಯಾರಿಸಿದ ಅಥವಾ ಕಿಣ್ವದ ಪ್ರತಿಕ್ರಿಯೆಗಳ ಮೂಲಕ ತಯಾರಿಸಿದ ಉತ್ಪನ್ನಗಳು ಆದ್ದರಿಂದ ನಾವು ಏನಾಗುತ್ತಿದೆ ಎಂಬುದರ ಬಗ್ಗೆ ಹತ್ತಿರದಿಂದ ನೋಡಲಿದ್ದೇವೆ ಅಥವಾ ಜೈವಿಕರಿಯಾಕ್ಟರ್ ನಲ್ಲಿನ ಕೋಶಗಳ ಒಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಪರಿಶೀಲಿಸಲಿದ್ದೇವೆ ಮತ್ತು ಜೈವಿಕರಿಯಾಕ್ಟರ್ ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಅವುಗಳಲ್ಲಿ ಕೆಲವನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನೋಡೋಣ ಅದನ್ನು ಪುನರಾವರ್ತಿಸಿ ಹೇಳೋದಾದರೆ ಜೀವಕೋಶಗಳು ಜೈವಿಕರಿಯಾಕ್ಟರ್ ನಲ್ಲಿನ ನಿಜವಾದ ಕಾರ್ಖಾನೆಗಳಾಗಿವೆ ಮತ್ತು ಯಾವುದೇ ಮಹತ್ವದ ಸುಧಾರಣೆಯು ಕೋಶ ಮಟ್ಟದಲ್ಲಿ ಆಗಬೇಕಿದೆ ಏಕೆಂದರೆ ಅದು ಹೆಚ್ಚು ಮೂಲಭೂತ ಮಟ್ಟವಾಗಿದೆ ಮೂಲಭೂತ ಮಟ್ಟದಿಂದ ಯಾವುದನ್ನಾದರೂ ಅರ್ಥಮಾಡಿಕೊಳ್ಳುವುದು ಖಾತರಿಪಡಿಸಿದ ಸುಧಾರಣೆಗೆ ಯಾವಾಗಲೂ ಉತ್ತಮವಾಗಿರುತ್ತದೆ ಮತ್ತು ಅದನ್ನೇ ನಾವು ಇಲ್ಲಿ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಜೈವಿಕರಿಯಾಕ್ಟರ್ ನಲ್ಲಿನ ಕೋಶಗಳನ್ನು ಗುರಿಯಾಗಿಸುವ ಕೆಲವು ವಿಧಾನಗಳನ್ನು ನಾವು ನೋಡೋಣ ವಾಸ್ತವವಾಗಿ ಇದಕ್ಕಾಗಿ ನನ್ನ ಬಳಿ ಒಂದು ಥೀಮ್ ಇದೆ ನಾವು ಮೊದಲು ಕೋಶವನ್ನು ಕಪ್ಪು ಪೆಟ್ಟಿಗೆಯಂತೆ ನೋಡೋಣ ಈ ಸ್ಟಾಯ್ಕೀಯೋಮೆಟ್ರಿಕ್ ಅಂಶಗಳು ನಿಮಗೆ ತಿಳಿದಿದೆ ಕಪ್ಪು ಪೆಟ್ಟಿಗೆ ಏನಾಗುತ್ತಿದೆ ನಾವು ಏನು ಮಾಡಬಹುದು ನಂತರ ಕೋಶದ "ಸ್ಥಿತಿ"ಯ ಸೂಚಕಗಳ ಮೂಲಕ ನಾವು ಆ ಕಪ್ಪು ಪೆಟ್ಟಿಗೆಯಲ್ಲಿ ಒಂದು ವಿಂಡೋ ವನ್ನು ತೆರೆಯುತ್ತೇವೆ ಸ್ಥಿತಿ ಉಲ್ಲೇಖ ಅಥವಾ ಉಲ್ಲೇಖವಿಲ್ಲದಿರುವುದು ಅನೇಕ ಸ್ಥಿತಿಗತಿಗಳ ಬಗ್ಗೆ ಮಾತನಾಡಲಾಗುತ್ತದೆ ಅದರ ಕೆಲವು ಅಂಶಗಳನ್ನು ನಾವು ನೋಡೋಣ ನಂತರ ನಾವು ಕಿಟಕಿಯ ಮೂಲಕ ನೋಡೋಣ ಬಹುಶಃ ಇತರ ದಿಕ್ಕುಗಳಿಂದಲೂ ಬಹುಶಃ ನಾವು ಕೆಲವು ಬಾಗಿಲುಗಳನ್ನು ತೆರೆಯುತ್ತೇವೆ ಮತ್ತು ಒಳಗೆ ನೋಡುತ್ತೇವೆ ಮತ್ತು ಇದಕ್ಕೆ ಉದಾಹರಣೆಯೆಂದರೆ ಚಯಾಪಚಯ ಹರಿವಿನ ವಿಶ್ಲೇಷಣೆ ತದನಂತರ ನಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ವಿಷಯಗಳನ್ನು ಮಾರ್ಪಡಿಸಲು ಪ್ರಯತ್ನಿಸೋಣ ಉದಾಹರಣೆಗೆ ಡಿಎನ್ಎ ಮಾರ್ಪಾಡು ಮರುಸಂಯೋಜಕ ಡಿಎನ್ಎ ತಂತ್ರಜ್ಞಾನಗಳ ಬಳಕೆ ಮತ್ತು ಹೀಗೆ ನಾವು ಅವುಗಳ ಬಗ್ಗೆ ಕೇವಲ ಚಿಕ್ಕದಾಗಿ ವಿಶ್ಲೇಸುತ್ತೀವಿ ಏಕೆಂದರೆ ಅದು ಸ್ವತಃ ಸಂಪೂರ್ಣ ವಿಭಿನ್ನ ಕ್ಷೇತ್ರವಾಗಿದೆ ಪುನರ್ಸಂಯೋಜಕ ಡಿಎನ್ಎ ತಂತ್ರಜ್ಞಾನ ಕಾರ್ಯಾಚರಣೆಯನ್ನು ಸುಧಾರಿಸಲು ಅದರ ಪ್ರಸ್ತುತತೆ ಅಥವಾ ಜೈವಿಕರಿಯಾಕ್ಟರ್ ನ ಫಲಿತಾಂಶಗಳ ಬಗ್ಗೆ ನಾನು ಮಾತನಾಡುತ್ತೇನೆ ಆದ್ದರಿಂದ ಅದು ಈ ನಿರ್ದಿಷ್ಟ ಮಾಡ್ಯೂಲ್ನ ವಿಷಯವಾಗಿದೆ ಮೊದಲಿಗೆ ಜೈವಿಕಕ್ರಿಯೆಯ ಸ್ಟಾಯ್ಕಿಯೋಮೆಟ್ರಿ ಬಗ್ಗೆ ಈ ಉಪನ್ಯಾಸದಲ್ಲಿ ನಾವು ತಿಳಿಯೋಣ ಇದಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆಯನ್ನು ನೋಡೋಣ ನಂತರ ಮುಂದಿನ ಉಪನ್ಯಾಸದಲ್ಲಿ ನಾವು ಸಮಸ್ಯೆಯನ್ನು ಪರಿಹರಿಸಿ ಮತ್ತು ನಂತರ ಮುಂದುವರಿಯೋಣ ಜೈವಿಕಕ್ರಿಯೆಯ ಸ್ಟಾಯ್ಕಿಯೋಮೆಟ್ರಿ ಅಂದರೆ ಸ್ಟಾಯ್ಕಿಯೋಮೆಟ್ರಿ ಎಂಬ ಪದವನ್ನು ರಸಾಯನಶಾಸ್ತ್ರದಲ್ಲಿ ಹೆಚ್ಚು ಬಳಸಲಾಗುತ್ತದೆ ಇದನ್ನು ಎಂಜಿನಿಯರಿಂಗ್ ನಲ್ಲಿಯೂ ಬಳಸಲಾಗುತ್ತದೆ ಎಂಜಿನಿಯರಿಂಗ್ ನಲ್ಲಿ ಇದು ವಾಸ್ತವವಾಗಿ ವಸ್ತು ಮತ್ತು ಶಕ್ತಿಯ ಸಮತೋಲನವನ್ನು ಸೂಚಿಸುತ್ತದೆ ಅಥವಾ ಸಾಮೂಹಿಕ ಸಂರಕ್ಷಣಾ ತತ್ವ ಮತ್ತು ಶಕ್ತಿ ಸಂರಕ್ಷಣಾ ತತ್ವವನ್ನು ಆಧರಿಸಿದೆ ಅದನ್ನೇ ಎಂಜಿನಿಯರಿಂಗ್ ನಲ್ಲಿ ಕೆಲವು ಅಸ್ಪಷ್ಟ ಶೈಲಿಯಲ್ಲಿ ಸ್ಟಾಯ್ಕಿಯೋಮೆಟ್ರಿ ಎಂದು ಕರೆಯಲಾಗುತ್ತದೆ ಸ್ಟಾಯ್ಕಿಯೋಮೆಟ್ರಿಯ ಬಗ್ಗೆ ಸಾಕಷ್ಟು ಪುಸ್ತಕಗಳಿವೆ ಅಂತೆಯೇ ಜೈವಿಕಕ್ರಿಯೆಯ ಸ್ಟಾಯ್ಕಿಯೋಮೆಟ್ರಿ ಜೈವಿಕ ವ್ಯವಸ್ಥೆಗಳನ್ನು ಒಳಗೊಂಡಿರುವ ವಸ್ತು ಮತ್ತು ಶಕ್ತಿಯ ಸಮತೋಲನ ಲೆಕ್ಕಾಚಾರಗಳನ್ನು ಸೂಚಿಸುತ್ತದೆ ಸಂಪೂರ್ಣ ಡೇಟಾ ಲಭ್ಯವಿಲ್ಲದಿದ್ದಾಗ ಬುದ್ದಿವಂತಿಕೆ ಇಂದ ಊಹಿಸೋದನ್ನ ಮಾಡಲು ಜೈವಿಕಕ್ರಿಯೆಯ ಸ್ಟಾಯ್ಕಿಯೋಮೆಟ್ರಿ ನಮಗೆ ಸಹಾಯ ಮಾಡುತ್ತದೆ ನಾವು ಅದನ್ನು ಹೀಗೆ ನೋಡಲಿದ್ದೇವೆ ನಾವು ಕೋಶವನ್ನು ಅದರ ಹಂತದಲ್ಲೇ ನೋಡಲು ಪ್ರಾರಂಭಿಸಿದ್ದೇವೆ ನಮ್ಮ ಹಿಂದಿನ ಚರ್ಚೆಗಳಲ್ಲಿ ನಾವು ಹೀಗೆ ಚರ್ಚಿಸಿದ್ದೀವಿ ಆದರೆ ಇಲ್ಲಿಯೇ ನಾವು ನಿಜವಾಗಿಯೂ ಕೋಶವನ್ನು ನೋಡುತ್ತಿದ್ದೇವೆ ಮತ್ತು ಮೊದಲ ವಿಧಾನವೆಂದರೆ ಕೋಶವು ಕಪ್ಪು ಪೆಟ್ಟಿಗೆಯಾಗಿದೆ ಮತ್ತು ನಾವು ಏನನ್ನ ಸಂಗ್ರಹಿಸಬಹುದು ಅದನ್ನು ಕಪ್ಪು ಪೆಟ್ಟಿಗೆ ಎಂದು ಗಮನಿಸುವುದರಿಂದ ಆದರೆ ಕೆಲ ವಸ್ತುಗಳು ಕೋಶದ ಒಳಗೆ ಹೋಗುತ್ತವೆ ಎಂಬ ಆಲೋಚನೆಯೊಂದಿಗೆ ಗಮನಿಸಬಹುದು ಸ್ಟಾಯ್ಕಿಯೋಮೆಟ್ರಿಯ ಬಳಕೆಗೆ ಬಹಳ ಉಪಯುಕ್ತವಾದ ಪರಿಕಲ್ಪನೆಯನ್ನು ಡಿಗ್ರೀ ಆಫ್ ರಿಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ ಇದು ಜೈವಿಕಕ್ರಿಯೆಯ ಸ್ಟಾಯ್ಕಿಯೋಮೆಟ್ರಿ ಲೆಕ್ಕಾಚಾರಗಳನ್ನು ಸುಲಭಗೊಳಿಸುವ ಒಂದು ಸೂತ್ರೀಕರಣವಾಗಿದೆ ಮತ್ತು ಇದನ್ನು ಇಲ್ಲಿ ನೀಡಲಾಗಿರುವಂತೆ ಕ್ಯಾಪಿಟಲ್ ಗ್ರೀಕ್ ಚಿಹ್ನೆಯ ಗಾಮಾ ಸೂಚಿಸುತ್ತದೆ ನೀವು ಇಲ್ಲಿ ನೋಡುತ್ತಿರುವ ಹಾಗೆ ಇದು ಪುನರುತ್ಪಾದನೆಯ ಮಟ್ಟವಾಗಿದೆ ನಾವು ಪ್ರತಿ ವಸ್ತುವಿಗೆ ನೀಡಲಾಗುವ ಪುನರುಕ್ತಿ ಪ್ರಮಾಣವನ್ನು ಹೊಂದಿದ್ದೇವೆ ಮೊದಲ ಅಂದಾಜಿನಂತೆ ಒಂದು ವಸ್ತುವನ್ನು ದಾನ ಮಾಡಬಹುದಾದ ಎಲೆಕ್ಟ್ರಾನ್ ಗಳ ಸಂಖ್ಯೆ ಎಂದು ತಿಳಿಯಬಹುದು ಆದ್ದರಿಂದ ಇದು ಸಮಂಜಸವಾಗಿ ಮೂಲಭೂತ ಪರಿಕಲ್ಪನೆಯಾಗಿದೆ ಇದು ಎಲೆಕ್ಟ್ರಾನ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಲೆಕ್ಟ್ರಾನ್ ಗಳನ್ನು ಸಂರಕ್ಷಿಸಲಾಗಿದೆ ಆದ್ದರಿಂದ ನೀವು ಅಲ್ಲಿ ಕೆಲಸಗಳನ್ನು ಮಾಡಬಹುದಾಗಿದೆ ಆದ್ದರಿಂದ ಸಂಖ್ಯೆ ಅಂದರೆ ಇದು ಒಂದು ವಸ್ತುವನ್ನು ದಾನ ಮಾಡಬಹುದಾದ ಎಲೆಕ್ಟ್ರಾನ್ ಗಳ ಸಂಖ್ಯೆ ಎಂದು ತಿಳಿಯಲಾಗುತ್ತದೆ ಇದು ಮೊದಲ ಅಂದಾಜು ಮಾತ್ರ ಇದು ಯಾವಾಗಲೂ ಮಾನ್ಯವಾಗಿಲ್ಲ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಅಣುವಿಗೆ ನಿಯೋಜಿಸಲಾದ ಹೆಚ್ಚಿನ ಸಂಖ್ಯೆಯಾಗಿದೆ ನಾವು ಇದನ್ನು ನೋಡೋಣ ಹೀಗಾಗಿ ಆಮ್ಲಜನಕ ದಾನ ಮಾಡಬಹುದಾದ ಎಲೆಕ್ಟ್ರಾನ್ ಗಳ ಸಂಖ್ಯೆ 4 ಮತ್ತು O2 4 O ಮೈನಸ್ 2 ಇಂಗಾಲವು ಪ್ಲಸ್ 4 ಮತ್ತು ಸಾರಜನಕ 3 ಆಗಿದೆ ಒಂದು ವಸ್ತುವು ದಾನ ಮಾಡಬಹುದಾದ ಎಲೆಕ್ಟ್ರಾನ್ ಗಳ ಸಂಖ್ಯೆ ಇದಾಗಿದೆ ರಂಜಕದ ಮೌಲ್ಯವು ಪ್ಲಸ್ 5 ಆಗಿದೆ ಗಂಧಕವು ಪ್ಲಸ್ 6 ಆಗಿದೆ CO2 0 ಮತ್ತು H2O 0 ಆಗಿದೆ ನಾವು ಕೇವಲ ಡಿಗ್ರೀ ಆಫ್ ರಿಡಕ್ಟನ್ಸ್ ಸೇರಿಸಬಹುದು ಮತ್ತು ಈ ಅಂಶಗಳಿಂದ ಮಾಡಲ್ಪಟ್ಟ ಡಿಗ್ರೀ ಆಫ್ ರಿಡಕ್ಟನ್ಸ್ ಮಟ್ಟವನ್ನು ತಲುಪಬಹುದು ಆದ್ದರಿಂದ ಮೂಲ ವಿಷಯಗಳು ಒ ಸಿ ಎನ್ ಪಿ ಮತ್ತು ಎಸ್ ಮತ್ತು ಅದರಿಂದ ನೀವು ಆಮ್ಲಜನಕ ಸಾರಜನಕ CO2 H2O ಕ್ಷಮಿಸಿ ಆಮ್ಲಜನಕ CO2 H2O ಮತ್ತು ಮುಂತಾದವುಗಳನ್ನು ಪಡೆಯಬಹುದು ಆದ್ದರಿಂದ ಋಣಾತ್ಮಕ ಮೌಲ್ಯವು ವಸ್ತುವು ಎಲೆಕ್ಟ್ರಾನ್ ಗಳನ್ನು ದಾನ ಮಾಡುವ ಬದಲು ಸ್ವೀಕರಿಸಬಹುದು ಎಂದು ಸೂಚಿಸುತ್ತದೆ ಮತ್ತು ಒಂದು ವಸ್ತುವು ದಾನ ಮಾಡಬಹುದಾದ ಎಲೆಕ್ಟ್ರಾನ್ ಗಳ ಸಂಖ್ಯೆ ಎಂದು ಇದನ್ನು ಅರ್ಥೈಸಲಾಗುತ್ತದೆ ಅದು ಡಿಗ್ರೀ ಆಫ್ ರಿಡಕ್ಟನ್ಸ್ ಆಗಿದೆ ಈ ಪರಿಕಲ್ಪನೆಯೊಂದಿಗೆ ನಾವು ಏನು ಮಾಡಬಹುದು ಎಂದು ನೋಡೋಣ ಅದಕ್ಕೂ ಮೊದಲು ಮೊದಲೇ ಹೇಳಿದಂತೆ ಯಾವುದೇ ವಸ್ತುವಿನ ಡಿಗ್ರೀ ಆಫ್ ರಿಡಕ್ಟನ್ಸ್ ಬೀಜಗಣಿತದ ಸೇರ್ಪಡೆಯಿಂದ ಅದರ ಘಟಕ ಅಂಶಗಳ ಡಿಗ್ರೀ ಆಫ್ ರಿಡಕ್ಟನ್ಸ್ ಅನ್ನು ಕಂಡುಹಿಡಿಯಬಹುದು ಉದಾಹರಣೆಗೆ ತಲಾಧಾರದಂತಹ ಸಂಕೀರ್ಣ ಅಣುವಿಗೆ ಸಹ ಕಂಡುಹಿಡಿಯಬಹುದು ನಾವು ಮೊದಲೇ O2 H2O CO2 ಅನ್ನು ನೋಡಿದ್ದೇವೆ ನಿಮ್ಮಲ್ಲಿ ಇಲ್ಲಿ ಕಾರ್ಬೋಹೈಡ್ರೇಟ್ ನಂತಹ CHaOb ಏನಾದರೂ ಇದ್ದರೂ ಸಹ ಕಂಡುಹಿಡಿಯಬಹುದು ತಲಾಧಾರದ ಡಿಗ್ರೀ ಆಫ್ ರಿಡಕ್ಟನ್ಸ್ ಒಟ್ಟಿಗೆ ಸೇರಿಸಲಾದ ಅದರ ಘಟಕ ಅಂಶಗಳ ಡಿಗ್ರೀ ಆಫ್ ರಿಡಕ್ಟನ್ಸ್ ಆಗಿದೆ ಹೀಗಾಗಿ ಇದರ ಡಿಗ್ರೀ ಆಫ್ ರಿಡಕ್ಟನ್ಸ್ ತಲಾಧಾರ 4 x 1 x ಕೋಶಗಳು 4 a ಈ Γcells ವೈವಿಧ್ಯಮಯ ಕೋಶಗಳಿಗೆ ಸುಮಾರು 4 2 ಎಂದು ಕಂಡುಬಂದಿದೆ ಮತ್ತು ಇಲ್ಲಿ ಈ ವಿಧಾನದ ಬಲವಿದೆ ಎಂದು ನಮಗೆ ತಿಳಿಯುತ್ತದೆ ಇದನ್ನು ಅಂದಾಜು ಮಾಡಲಾಗಿದೆ ಮತ್ತು ಅದೇ ರೀತಿ ನಾವು ನೋಡಲು ಹೊರಟಿರುವ ನಿಯತಾಂಕಗಳು ಮುಖ್ಯವಾಗಿ ಮುಖ್ಯ ನಿಯತಾಂಕಗಳನ್ನು ವಿವಿಧ ರೀತಿಯ ವಸ್ತುಗಳಿಗೆ ಅಂದಾಜಿಸಲಾಗಿದೆ ಇವುಗಳು ಬಹಳ ಕಿರಿದಾದ ವ್ಯಾಪ್ತಿಯಲ್ಲಿ ಬರುತ್ತವೆ ಆದ್ದರಿಂದ ನೀವು ಆ ಶ್ರೇಣಿಯ ಸರಾಸರಿ ಮೌಲ್ಯವನ್ನು ಪ್ರತಿನಿಧಿ ಮೌಲ್ಯವಾಗಿ ತೆಗೆದುಕೊಂಡರೆ ನಾವು ಮೊದಲ ಹಂತದ ಲೆಕ್ಕಾಚಾರಗಳನ್ನು ಬಹಳ ಸುಲಭವಾಗಿ ಮಾಡಬಹುದು ಮತ್ತು ಏನಾಗುತ್ತಿದೆ ಎಂಬುದರ ಕುರಿತು ಒಳನೋಟಗಳನ್ನು ಪಡೆಯಬಹುದು ಅದು ಒಳಗೆ ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಬಳಸಲಾಗುತ್ತದೆ ಆದ್ದರಿಂದ ನಿಜವಾದ ಡೇಟಾ ದ ಅನುಪಸ್ಥಿತಿಯಲ್ಲಿ Γcells 4 2 ಕ್ಕೆ ಸಮನಾಗಿರುತ್ತದೆ ಇದು ಮೊದಲ ಅಂದಾಜು ಇದರ ಅಪ್ಲಿಕೇಶನ್ ಒಂದೆರಡು ಅಪ್ಲಿಕೇಶನ್ ಗಳನ್ನು ನೋಡೋಣ ಮತ್ತು ನಾನು ಸಮಸ್ಯೆಯನ್ನು ನಿಯೋಜಿಸುತ್ತೇನೆ ಒಂದು ವಿಶಿಷ್ಟ ಕೋಶ ಮತ್ತು ಉತ್ಪನ್ನವನ್ನು ಪರಿಗಣಿಸೋಣ ಇದು ಕೋಶ ಮತ್ತು ಉತ್ಪನ್ನ ಪ್ರತಿನಿಧಿಸುವ ಸ್ಟಾಯ್ಕಿಯೋಮೆಟ್ರಿಕ್ ಸಮೀಕರಣವಾಗಿದೆ CHmOl aNH3 bO2 yx CHpOnNq yp CHrOsNt cH2O dCO2 ಆದ್ದರಿಂದ ಈ ಸಮೀಕರಣ ಸ್ಟಾಯ್ಕಿಯೋಮೆಟ್ರಿಕ್ ಸಮೀಕರಣವು ಕೋಶ ಮತ್ತು ಉತ್ಪನ್ನವನ್ನು ಸಮಂಜಸವಾದ ಸಾಮಾನ್ಯ ಸ್ವರೂಪದಲ್ಲಿ ಪ್ರತಿನಿಧಿಸುತ್ತದೆ ಈ ಉಪನ್ಯಾಸದಲ್ಲಿ ನಾವು ಕಲಿಯುವ ಕೆಲವು ವಿಷಯಗಳ ವಿಶ್ಲೇಷಣೆಗೆ ನಾವು ಇದನ್ನು ಸಮೀಕರಣವಾಗಿ ಆಯ್ಕೆ ಮಾಡೋಣ ಒಟ್ಟು ಎಲೆಕ್ಟ್ರಾನ್ಗಳನ್ನು ಸಂರಕ್ಷಿಸಬೇಕಾದ ತತ್ವದೊಂದಿಗೆ Γs a 33 b yx Γx yp Γp c d 0 ಅಲ್ಲಿ ಸಬ್ಸ್ಕ್ರಿಪ್ಟ್ ಗಳು ಎಸ್ ಎಕ್ಸ್ ಮತ್ತು ಪಿ ಕ್ರಮವಾಗಿ ತಲಾಧಾರ ಕೋಶಗಳು ಮತ್ತು ಉತ್ಪನ್ನವನ್ನು ಉಲ್ಲೇಖಿಸುತ್ತವೆ ಮೇಲಿನ ಸಮೀಕರಣವನ್ನು ಮರುಹೊಂದಿಸುವುದರಿಂದ b 14 Γs yx Γx yp Γp 4b Γs yx Γx Γs yp Γp Γs 1 ε η ζ 1 ಎಲೆಕ್ಟ್ರಾನ್ಗಳು ನಮಗೆ ತಿಳಿದಿದೆ ಸಂರಕ್ಷಿಸಲಾಗಿದೆ ಸರಿ ಆದ್ದರಿಂದ ಆ ತತ್ತ್ವದ ಪ್ರಕಾರ ನೀವು ಈ ಬದಿಯಲ್ಲಿರುವ ಎಲೆಕ್ಟ್ರಾನ್ ಗಳ ಸಂಖ್ಯೆಯನ್ನು ಎಣಿಸಿದರೆ ಅದು ಈ ಬದಿಯಲ್ಲಿರುವ ಎಲೆಕ್ಟ್ರಾನ್ ಗಳ ಸಂಖ್ಯೆಗೆ ಸಮನಾಗಿರಬೇಕು ಇದು ಪ್ರಬಲ ಎಕ್ಸ್ಪ್ರೆಶನ್ ಆಗಿದೆ ಆಮ್ಲಜನಕಕ್ಕೆ ವರ್ಗಾಯಿಸಲ್ಪಟ್ಟ ತಲಾಧಾರದಿಂದ ಲಭ್ಯವಿರುವ ಎಲೆಕ್ಟ್ರಾನ್ ಗಳ ಭಾಗವನ್ನು ಇದು ಸೂಚಿಸುತ್ತದೆ ಏಕೆಂದರೆ ಬಿ ಎಂಬುದು ಆಮ್ಲಜನಕದ ಸ್ಟಾಯ್ಕಿಯೋಮೆಟ್ರಿಕ್ ಗುಣಾಂಕವಾಗಿದೆ 4b 4ಬಿ ಎಂಬುದು ಅದರೊಂದಿಗೆ ಸಂಯೋಜಿತವಾಗಿರುವ ಎಲೆಕ್ಟ್ರಾನ್ ಗಳ ಸಂಖ್ಯೆ ಮತ್ತು ಇತ್ಯಾದಿಗಳು ಆದ್ದರಿಂದ 4bΓs ನಮಗೆ ಆಮ್ಲಜನಕಕ್ಕೆ ವರ್ಗಾವಣೆಯಾಗುವ ಲಭ್ಯವಿರುವ ಎಲೆಕ್ಟ್ರಾನ್ ಗಳ ಭಾಗವನ್ನು ನೀಡುತ್ತದೆ ಮತ್ತು ಇದನ್ನು ε ನಿಂದ ಸೂಚಿಸಲಾಗಿದೆ yx Γx Γs ನಮಗೆ ಜೀವಕೋಶಗಳಿಗೆ ವರ್ಗಾವಣೆಯಾಗುವ ಲಭ್ಯವಿರುವ ಎಲೆಕ್ಟ್ರಾನ್ ಗಳ ಭಾಗವನ್ನು ನೀಡುತ್ತದೆ ಮತ್ತು ಇದನ್ನು η ನಿಂದ ಸೂಚಿಸಲಾಗಿದೆ yp Γp Γs ಉತ್ಪನ್ನಕ್ಕೆ ವರ್ಗಾವಣೆಗೊಂಡ ಲಭ್ಯವಿರುವ ಎಲೆಕ್ಟ್ರಾನ್ ಗಳ ಭಾಗವನ್ನು ನಮಗೆ ನೀಡುತ್ತದೆ ಮತ್ತು ಇದನ್ನು ζ ನಿಂದ ಸೂಚಿಸಲಾಗಿದೆ ಇವೆಲ್ಲವೂ ಭಿನ್ನರಾಶಿಗಳಾಗಿರುವುದರಿಂದ ಇವೆಲ್ಲವೂ ಒಂದಕ್ಕೆ ಕೂಡುವುದರಿಂದ ಈಗ ಇವುಗಳನ್ನು ಬಳಸುವುದರಿಂದ ಬೆಳವಣಿಗೆಯ ಸಮಯದಲ್ಲಿ ಜೈವಿಕರಿಯಾಕ್ಟರ್ ನಲ್ಲಿನ ಜೀವಕೋಶಗಳಿಂದ ಉತ್ಪತ್ತಿಯಾಗುವ ಶಾಖವನ್ನು ಹೇಗೆ ಅಂದಾಜು ಮಾಡುವುದು ಎಂದು ತೋರಿಸುತ್ತೇನೆ ಮೌಲ್ಯಗಳ ನಿಯಮಗಳು ತಿಳಿದಿರುವುದರಿಂದ ವಿಧಾನವು ಶಕ್ತಿಯುತವಾಗಿದೆ ಎಂದು ನಾನು ಹೇಳಬಲ್ಲೆ ಆದ್ದರಿಂದ ಆಮ್ಲಜನಕಕ್ಕೆ ವರ್ಗಾವಣೆಯಾಗುವ ಲಭ್ಯವಿರುವ ಎಲೆಕ್ಟ್ರಾನ್ ಗಳ ಮೋಲ್ ಗೆ ಇಪ್ಪತ್ತೇಳು ಕಿಲೋಕ್ಯಾಲರಿ ಶಾಖ ಉತ್ಪತ್ತಿಯಾಗುತ್ತದೆ ಎಂದು ತಿಳಿದುಬಂದಿದೆ ಆದ್ದರಿಂದ ನಿಮಗೆ ε ತಿಳಿದಿದೆ ಆಮ್ಲಜನಕಕ್ಕೆ ವರ್ಗಾವಣೆಯಾಗುವ ಪ್ರತಿ ಮೋಲ್ ಎಲೆಕ್ಟ್ರಾನ್ ಗೆ ಇಪ್ಪತ್ತೇಳು ಕಿಲೋಕ್ಯಾಲರಿ ಶಾಖ ಉತ್ಪತ್ತಿಯಾಗುತ್ತದೆ ಇದು ತಿಳಿದಿರುವಂಥಹುದು ನಮ್ಮ ಉದಾಹರಣೆಯಲ್ಲಿ ಲಭ್ಯವಿರುವ ಎಲೆಕ್ಟ್ರಾನ್ ಗಳ ಸಮಾನತೆಗಳು ಆಮ್ಲಜನಕ 4 ಬಿ ಗೆ ವರ್ಗಾಯಿಸಲ್ಪಡುತ್ತವೆ ಆದ್ದರಿಂದ ಉತ್ಪತ್ತಿಯಾಗುವ ಶಾಖ ಇಪ್ಪತೇಳು 4ಬಿ 27 Kcal ಗೆ ಸಮಾನವಾಗಿದೆ ಮತ್ತೊಂದು ಕೋನದಿಂದ ನೋಡೋದಾದರೆ ಆಮ್ಲಜನಕದ ಸೇವನೆಯ ರೇಟ್ qO2 ಪ್ರತಿ ಗ್ರಾಂ ಕೋಶಕ್ಕೆ ಮೋಲ್ ಆಗಿದ್ದರೆ ಡಿಒ ಪ್ರೋಬ್ ಅನ್ನು ಬಳಸಿ ಅಳೆಯಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ನೀವು ಡಿಒ ಡೇಟಾ ವನ್ನು ಪ್ರಕ್ರಿಯೆಗೊಳಿಸಿದರೆ ನೀವು ಆಮ್ಲಜನಕದ ಬಳಕೆಯ ರೇಟ್ ಅನ್ನು ಪಡೆಯಬಹುದು ಶಾಖವು ಯಾವ ರೇಟ್ ನಲ್ಲಿ ಉತ್ಪಾದಿಸಲಾಗುತ್ತದೆ ಎಂದು ಅಂದಾಜು ಮಾಡಬಹುದು ನಂತರ ಅದು ಶಕ್ತಿಯುತವಾಗಿರುತ್ತದೆ ಚಯಾಪಚಯವಾಗಿ ಎಷ್ಟು ಶಾಖವನ್ನು ಉತ್ಪಾದಿಸಲಾಗುತ್ತದೆ ಎಂದು ನಮಗೆ ತಿಳಿದ ನಂತರ ನಾವು ಯಾವ ರೀತಿಯ ತಂಪಾಗಿಸುವ ವಿನ್ಯಾಸವನ್ನು ಮಾಡಬೇಕು ಎಂದು ನಾವು ಹೇಳಬಹುದು ಅಪೇಕ್ಷಿತ ತಂಪಾಗಿಸುವಿಕೆಯನ್ನು ಪಡೆಯಲು ಕೂಲಿಂಗ್ ಸುರುಳಿಗಳನ್ನು ವಿನ್ಯಾಸಗೊಳಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಅದು ತಂಪಾಗುತ್ತಿದ್ದರೆ ನೀವು ಸುರುಳಿಯನ್ನು ಬಳಸಬಹುದು ಏಕೆಂದರೆ ತಾಪಮಾನವು ಹೆಚ್ಚು ಇಳಿಯುವುದಿಲ್ಲ ಇದು ಕೋಶಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ತಾಪನ ಸುರುಳಿಗಳನ್ನು ನಿಜವಾಗಿಯೂ ಬಳಸಲಾಗುವುದಿಲ್ಲ ಆದ್ದರಿಂದ ನಾವು ಜಾಕೆಟ್ ವ್ಯವಸ್ಥೆಯನ್ನು ಬಳಸುತ್ತೇವೆ ಅಂತೆಯೇ ಜಾಕೆಟ್ ವ್ಯವಸ್ಥೆ ಇದನ್ನು ತಂಪಾಗಿಸಲು ಸಹ ಬಳಸಬಹುದು ಆದರೆ ಕೂಲಿಂಗ್ ಸುರುಳಿಗಳನ್ನು ಸಹ ಬಳಸಲಾಗುತ್ತದೆ ಆದ್ದರಿಂದ e ಅನ್ನು O2 4 qO2 x V ಗೆ ವರ್ಗಾಹಿಸಿದರೆ ಅಲ್ಲಿ x ಕೋಶ ಸಾಂದ್ರತೆ ಮತ್ತು V ಜೈವಿಕರಿಯಾಕ್ಟರ್ ಪರಿಮಾಣ qO2 ಎನ್ನುವುದು ಪ್ರತಿ ಗ್ರಾಂ ಕೋಶಕ್ಕೆ ಮೋಲ್ಗಳಲ್ಲಿನ ಆಮ್ಲಜನಕವನ್ನು ತೆಗೆದುಕೊಳ್ಳುವ ಪ್ರಮಾಣವಾಗಿದೆ ಅದನ್ನು ಸೂಕ್ತವಾದ ಯೂನಿಟ್ ಗಳಲ್ಲಿ ಪಡೆಯಲು ನಾವು ಅದನ್ನು ಕೋಶ ಸಾಂದ್ರತೆಯಿಂದ ಗುಣಿಸಬೇಕಾಗಿದೆ ತದನಂತರ ಅದನ್ನು ನಮಗೆ ಅಗತ್ಯವಿರುವ ಯೂನಿಟ್ ಗಳಲ್ಲಿ ಪಡೆಯಲು ಜೈವಿಕರಿಯಾಕ್ಟರ್ ಪರಿಮಾಣದಿಂದ ಗುಣಿಸ ಬೇಕಾಗುತ್ತದೆ ಆದ್ದರಿಂದ ಎಲೆಕ್ಟ್ರಾನ್ ಗಳನ್ನು ಆಮ್ಲಜನಕಕ್ಕೆ ವರ್ಗಾಯಿಸುವ ರೇಟ್ ಇದು ಪ್ರತಿ ಯುನಿಟ್ ಸಮಯಕ್ಕೆ ಎಲೆಕ್ಟ್ರಾನ್ ಗಳ ಸಂಖ್ಯೆ ಇದಾಗಿದೆ ಸರಿ ಹಾಗಾದರೆ ಆದ್ದರಿಂದ ಶಾಖೋತ್ಪಾದನೆಯ ರೇಟ್ 27 ಇದು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಈಗ ನಾನು ಈ ಸಮಸ್ಯೆಯನ್ನು ನಿಯೋಜಿಸುತ್ತೀನಿ ಮತ್ತು ನಾವು ಈ ಉಪನ್ಯಾಸವನ್ನು ಇಲ್ಲಿ ಮುಗಿಸಬಹುದು ನಾವು ಹಿಂತಿರುಗಿದಾಗ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಸಮಸ್ಯೆಯನ್ನು ಪರಿಹರಿಸೋಣ ಅಭ್ಯಾಸ ಸಮಸ್ಯೆ 5 ಕೆಳಗಿನ ಸಮೀಕರಣಕ್ಕಾಗಿ CHmOl a NH3 b O2 yx CHpOnNq yp CHrOsNt c H2O d CO2 ಕೋಶ ಆಮ್ಲಜನಕದ ಇಳುವರಿಯನ್ನು ಅಂದಾಜು ಮಾಡೋಣ Yxo ಅನ್ನು ಜೀವಕೋಶಗಳು ಉತ್ಪತ್ತಿಯಾಗುವ ಸಂಬಂಧಿತ ಆಮ್ಲಜನಕ ಸೇವಿಸುವ ಪ್ರಮಾಣಕ್ಕೆ ಅನುಪಾತ ಎಂದು ವ್ಯಾಖ್ಯಾನಿಸಲಾಗಿದೆ ಹಾಗು ಸಂಬಂಧಿತವುಗಳ ನಡುವೆ sxp ಎಂಬುದಾಗಿದೆ ಜೀವಕೋಶಗಳಲ್ಲಿನ ಇಂಗಾಲದ ದ್ರವ್ಯರಾಶಿ ಜೀವರಾಶಿ ಶೂನ್ಯ ದಶಮಾಂಶ ಐದು ಎಂದು ಊಹಿಸಿ ಆದ್ದರಿಂದ ಜೀವಕೋಶಗಳು ಏರೋಬಿಕ್ ಆಗಿ ಬೆಳೆಯುತ್ತಿವೆ ಎಂದು ನೀವು ಹೇಳಬಹುದು ಆದ್ದರಿಂದ ನೀವು ಶೂನ್ಯ ದಶಮಾಂಶ ಐದರ ಭಾಗವನ್ನು ಪಡೆಯುತ್ತೀರಿ ಅದು ಇದ್ದರೆ ಆಮ್ಲಜನಕರಹಿತವಾಗಿದ್ದರೆ ಅದು ಶೂನ್ಯ ದಶಮಾಂಶ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ